ನಾವು ಈ ಮುಂಚೆ ಸ್ವೀಪ್ ಚರ್ಚಿಸಿದ್ದೇವೆ ಅಸ್ಪೆಕ್ಟ್ ರೇಶಿಯೋ ಬಗ್ಗೆ ಚರ್ಚಿಸಿದ್ದೇವೆ ನಂತರ ಸ್ವೀಪ್ ಚರ್ಚಿಸಿದ್ದೇವೆ ಇವುಗಳನ್ನು ವಿವರವಾಗಿ ಗಮನಿಸಿದ್ದೇವೆ ಆದರೆ ನೀವು ವಿನ್ಯಾಸ ಮಾಡುವಾಗ ಇವೆರಡನ್ನು ಜೊತೆಯಲ್ಲಿ ಪರಿಗಣನೆ ತೆಗೆದುಕೊಂಡಾಗ ಏನಾಗಬಹುದು ಎಂದು ನಿಮಗೆ ತಿಳಿದಿರಬೇಕು ಒಂದರ ಜೊತೆ ಒಂದು ಕೂಡಿಸಿದಾಗ 2 ಆಗುತ್ತದೆಯೋ ಅಥವಾ 2 ಗಿಂತ ಕಡಿಮೆ ಇರುತ್ತದೆಯೋ ಎಂದು ನೋಡಬೇಕು ಆಯಾಮದ ದೃಷ್ಟಿಯಲ್ಲಿ ಇದು ಸರಿಯಾದ ಹೊಂದಿಕೆ ಆಗಿದೆಯಾ ಅಥವಾ ಇಲ್ಲವೋ ಎಂದು ತಿಳಿದಿರಬೇಕು ಏಕೆಂದರೆ ಹೆಚ್ಚಿನ ಲಿಫ್ಟ್ ಗುಣಲಕ್ಷಣಗಳಿಗಾಗಿ ಅಸ್ಪೆಕ್ಟ್ ರೇಶಿಯೋ ಹೆಚ್ಚಿಸಲು ಇಚ್ಚಿಸುತ್ತೇವೆ ಒಳ್ಳೆಯ LD ಹೊಂದಿರಲು ಇಚ್ಚಿಸುತ್ತೇವೆ ಸ್ವೀಪ್ ಹೆಚ್ಚಾಗಿ ಇಡಲು ಬಯಸುತ್ತೇವೆ ಏಕೆಂದರೆ ಇದರಿಂದ ಕ್ರಿಟಿಕಲ್ ಮಾಕ್ ನಂಬರ್ ಹೆಚ್ಚಾಗುತ್ತದೆ ಹಾಗೂ ನಾನು ಹೆಚ್ಚಿನ ಸಬ್ಸಾನಿಕ್ ವಿಮಾನದ ಬಗ್ಗೆ ಮಾತನಾಡುತ್ತೇನೆ ಏಕೆಂದರೆ ಸೂಪರ್ಸೋನಿಕ್ ವಿಮಾನದಲ್ಲಿ ಮಾಕ್ ನಂಬರ್ 1 ಆಗಿರುತ್ತದೆ ಇದರಿಂದ ಕ್ರಿಟಿಕಲ್ ಮಾಕ್ ನಂಬರ್ ಪ್ರಾಮುಖ್ಯತೆ ಇರುವುದಿಲ್ಲ ಏನಿದು ಕ್ರಿಟಿಕಲ್ ಮಾಕ್ ನಂಬರ್ ವಿಮಾನವು ಚಲಿಸುತ್ತಿರುವ ಸಂದರ್ಭದಲ್ಲಿ ಅದರ ಒಂದು ಭಾಗದಲ್ಲಿ ಮಾತ್ರ ಮಾಕ್ ನಂಬರ್ 1 ಆಗಿರುವಾಗ ಇರುವಂತಹ ಗಾಳಿಯ ಮಾಕ್ ನಂಬರ್ ಕ್ರಿಟಿಕಲ್ ಮಾಕ್ ನಂಬರ್ ಆಗಿರುತ್ತದೆ ಹೀಗಾಗಿ ನಾವು ಸ್ವೀಪ್ ಹೆಚ್ಚಿಗೆ ಮಾಡಿದಾಗ ಕ್ರಿಟಿಕಲ್ ಮಾಕ್ ನಂಬರ್ ಕೂಡ ಹೆಚ್ಚಾಗುತ್ತದೆ ಹಾಗೂ ಕ್ರಿಟಿಕಲ್ ಮಾಕ್ ನಂಬರ್ ಸ್ವೀಪ್ ಏರ್ ಫಾಯ್ಲ್ tc ಏರ್ ಫಾಯ್ಲ್ ಮೇಲೆ ಅವಲಂಬಿತವಾಗಿದೆ ಎಂದು ತಿಳಿದುಬರುತ್ತದೆ ಆದರೆ ನಾನು ಹೆಚ್ಚಿನ ಸೂಪರ್ಸೋನಿಕ್ ವೇಗದ ಸ್ಥಿತಿಯಲ್ಲಿ ಸ್ವೀಪ್ ಗಮನಿಸಿದಾಗ ನಾನು ಮಾತನಾಡುತ್ತಿರುವುದು ಸೂಪರ್ಸೋನಿಕ್ ವೇಗದ ಸ್ಥಿತಿಯಲ್ಲಿ ಆಗ ಕ್ರಿಟಿಕಲ್ ಮಾಕ್ ನಂಬರ್ ಗೆ ಈ ರೀತಿಯಾದಂತಹ ಅರ್ಥವೂ ಇರುವುದಿಲ್ಲ ಏಕೆಂದರೆ ಗಾಳಿಯ ವೇಗ ಸಬ್ಸಾನಿಕ್ ದಿಂದ 1 ಆಗಿದೆ ಇಂತಹ ಸ್ಥಿತಿಯಲ್ಲಿ ನಾವು ಸ್ವೀಪ್ನ್ನು ಒಂದು ವಿಶೇಷವಾದಂತಹ ಕಾರಣದಿಂದ ಉಪಯೋಗಿಸುತ್ತೇವೆ ಸ್ವೀಪ್ ಕೋನವನ್ನು ನಾವು 𝑀𝑐𝑜𝑠𝛬 ರೂಪದಲ್ಲಿ ನೋಡುತ್ತೇವೆ ಇದು ಏನು ತಿಳಿಸುತ್ತದೆ ಅಂದರೆ ಇದರ ಲಂಬವಾದ ಭಾಗವು ಕಡಿಮೆಯಾಗಿರುತ್ತದೆ ಆದ್ದರಿಂದ ಡ್ರ್ಯಾಗ್ಕಡಿಮೆಯಾಗುತ್ತದೆ ಹಾಗೂ ಲಿಫ್ಟ್ ಕೂಡ ಕಡಿಮೆಯಾಗುತ್ತದೆ ರೆಕ್ಕೆಯ ಮುಂದಿನ ತುದಿಯನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಲು ಒಂದು ಅಚ್ಚುಕಟ್ಟಾದ ದಾರಿಯಿದೆ ನಿಮಗೆ ಮಾಕ್ ಕೋನ ಅಂದರೆ ತಿಳಿದಿದೆ ಮತ್ತು sin 11M ನೀವು ಮಾಕ್ ಕೋನ ಅವಶ್ಯಕವಿರುವ ಅಂತಹ ಪುಸ್ತಕವನ್ನು ದಯವಿಟ್ಟು ಓದಬೇಕಾಗಿದೆ ಇದನ್ನು ನಾವು ಒಮ್ಮೆ ಗಮನಿಸೋಣ ನಿಮಗೆ ತಿಳಿದಿರುವ ಹಾಗೆ ನಾನು ಧ್ವನಿಯ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ t ಸಮಯದಲ್ಲಿ ಚಲಿಸಿದಾಗ ಅಡಚಣೆಗಳು ಧ್ವನಿಯ ವೇಗದಲ್ಲಿ ಚಲಿಸುತ್ತದೆ ಅಂದರೆ Vs t ದೂರವನ್ನು ಪ್ರಯಾಣಿಸುತ್ತದೆ ಆದರೆ ವಾಹನವು ಧ್ವನಿಯ ವೇಗಕ್ಕಿಂತ ಹೆಚ್ಚಾಗಿರುತ್ತದೆ ಹೀಗಾಗಿ ವಾಹನವು ಇಲ್ಲಿರುತ್ತದೆ ಈಗ ಇನ್ನೊಂದು ರೀತಿಯಲ್ಲಿ ಬಂದರೆ ಈ ಸಮಯವು ಕಳೆದು ಹೋಗಿದೆ ಹೀಗಾಗಿ ಇದು ಈ ಪ್ರಮಾಣದಲ್ಲಿ ಬೆಳೆಯುತ್ತದೆ ಮತ್ತು ಈ ರೇಖೆಯನ್ನು ಗಮನಿಸಿದಾಗ ಈ ಕೋನವು ಮಾಕ್ ಕೋನ ಆಗಿರುತ್ತದೆ ಸಾಮಾನ್ಯವಾಗಿ ಮಾಡಿರುವಂತಹ ಅಡಚಣೆಗಳು ಈ ಭಾಗದಲ್ಲಿ ಮಾತ್ರ ಇರುತ್ತದೆ ಈ ಭಾಗದಲ್ಲಿ ಅಷ್ಟೇ ಹಾಗೂ ಅದರ ಸೂತ್ರವು ಈ ರೀತಿಯಾಗಿರುತ್ತದೆ sin 11M ಮತ್ತು Mꝏ 1ಗಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಈ ಕೋನವು ಓಬ್ಲಿಕ್ ಆಗಿರುತ್ತದೆ ಹಾಗಾದರೆ ಇದನ್ನು ನೋಡಿಕೊಳ್ಳುವಂತಹ ಸರಿಯಾದ ದಾರಿಯೂ ಯಾವುದು ಅಂದರೆ ಇಂತಹ ಸಂರಚನೆಗೆ ಸಾಧ್ಯವಾದರೆ ಇಲ್ಲಿ ಮಾಕ್ ಕೋನವನ್ನು ಕಂಡುಹಿಡಿಯಬೇಕು ಆಗ ಇದು ಮಾಕ್ ಕೋನವಾದರೆ ಮತ್ತು ಲೀಡಿಂಗ್ ಎಡ್ಚ್ ನೀವು ನೋಡಿಕೊಂಡರೆ ಈ ಮಾಕ್ ಕೋನದ ನಡುವೆ ಓಬ್ಲಿಕ್ ಸಿಗುತ್ತದೆ ಅಥವಾ ಸಬ್ಸಾನಿಕ್ ಲೀಡಿಂಗ್ ಎಡ್ಚ್ ನೋಡಿಕೊಳ್ಳಬಹುದು ಆದರೆ ಅದು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸಹಾಯವಾಗುವುದಿಲ್ಲ ಹಾಗೂ ಲೀಡಿಂಗ್ ಎಡ್ಚ್ ಮಾಕ್ ಕೋನದ ಹೊರಗಡೆ ಇದ್ದರೆ ಸೂಪರ್ಸೋನಿಕ್ ಲೀಡಿಂಗ್ ಎಡ್ಚ್ ಇರಬೇಕಾಗುತ್ತದೆ ಸೂಪರ್ಸೋನಿಕ್ ಲೀಡಿಂಗ್ ಎಡ್ಚ್ ಇದ್ದರೆ ಲಿಫ್ಟ್ ಕಡಿಮೆಯಾಗುವ ಸಮಸ್ಯೆ ಆರಂಭಿಸುತ್ತದೆ ಏಕೆಂದರೆ CLα ಈ ರೀತಿಯಾಗಿರುತ್ತದೆ CLCLincompM2 1 ಹೀಗಾಗಿ Mꝏ ಹೆಚ್ಚಿಸಿದಾಗ CL ಅಥವಾ CLα ಕಡಿಮೆಯಾಗುತ್ತದೆ ಮೊದಲನೆಯ ದಾರಿಯೆಂದರೆ ನೀವು ಈ ಲೀಡಿಂಗ್ ಎಡ್ಚ್ ನನ್ನು ಮಾಕ್ ಕೋನದ ಒಳಗಡೆ ಇಡಬೇಕು ಆದರೆ ಯಾವಾಗಲೂ ಅಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಇದು ಅಸಾಧ್ಯವಾಗಿದೆ ರೆಕ್ಕೆಯನ್ನು ಹೊರಗಡೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತದೆ ಮತ್ತು ಮಧ್ಯದ ರೇಖೆಯ ಅನುಗುಣವಾಗಿ ಮಾಡಲು ಆಗುವುದಿಲ್ಲ ಹೀಗಾಗಿ ಇದು ಅಸಾಧ್ಯವಾಗಿದೆ ಹೀಗಾಗಿ ಸೂಪರ್ಸೋನಿಕ್ ಸ್ಥಿತಿಯಲ್ಲಿ ಏನು ಮಾಡಬಹುದು ಅಂದರೆ ಅದನ್ನು ಏರ್ ಫಾಯ್ಲ್ಅನುಗುಣವಾಗಿ ನಿಯಂತ್ರಿಸುತ್ತಾರೆ ಇಲ್ಲಿ ಚೂಪಾಗಿರುವ ಏರ್ ಫಾಯ್ಲ್ ಬಳಸುತ್ತಾರೆ ಇದು ಸಾಮಾನ್ಯವಾದ ಹೇಳಿಕೆಯಾಗಿದೆ ಸರಿಯಾದ ಹೇಳಿಕೆ ಎಂದರೆ ಚೂಪಾಗಿರುವ ನೋಸ್ನ ಸೂಪರ್ಸೋನಿಕ್ ಏರ್ ಫಾಯ್ಲ್ ಬಳಸುತ್ತಾರೆಆದರೆ ಅದು ಅದರದೇ ಆದಂತಹ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ಅದು ಬೇರೆ ದಾರಿಯಾಗಿದೆ ಹಲವಾರು ಸೂಪರ್ಸೋನಿಕ್ ಏರ್ ಫಾಯ್ಲ್ ಇವೆ ಅವುಗಳ ಬಗ್ಗೆ ವಿವರವಾದ ಮಾಹಿತಿಯು ಲಭ್ಯವಿದೆ ನಾವು ಸೂಪರ್ಸೋನಿಕ್ ವಿಮಾನಗಳ ಬಗ್ಗೆ ಚರ್ಚಿಸುತ್ತಿಲ್ಲ ಹೀಗಾಗಿ ನಾನು ಕಡಿಮೆ ವೇಗದ ಅಥವಾ ಸಬ್ಸಾನಿಕ್ವಿಮಾನಗಳ ಬಗ್ಗೆ ಚರ್ಚಿಸುತ್ತೇನೆ ಆದರೆ ಇದನ್ನು ನಿಮಗೆ ತಿಳಿಸಬೇಕಾಗುತ್ತದೆ ಏಕೆಂದರೆ ಇದರಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಇಚ್ಛಿಸುತ್ತೀರಾ ನನ್ನ ಉಪನ್ಯಾಸಗಳಲ್ಲಿ ಮೊದಲನೆಯ ಹಂತದಲ್ಲಿ ವಿನ್ಯಾಸದ ಪುಸ್ತಕದ ಪರಿವಿಡಿಯನ್ನು ತಿಳಿಸುತ್ತೇನೆ ನೀವು ಏನು ತಿಳಿದಿರಬೇಕು ಅವುಗಳನ್ನು ಹೇಗೆ ಉಪಯೋಗಿಸಬೇಕು ಎಂದು ತಿಳಿಸುತ್ತೇನೆ ಈಗ ನಾವು ಸ್ವೀಪ್ ಬ್ಯಾಕ್ ಮಾಡುವುದರ ಬಗ್ಗೆ ಚರ್ಚಿಸಿದ್ದೇವೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಮೂಡುವಂತಹ ಪ್ರಶ್ನೆ ಎಂದರೆ ಅವರು ಮುಂದೆ ಸಾಗಲು ಇಚ್ಚಿಸುತ್ತಾರೆ ಯುವ ಪೀಳಿಗೆಯು ಪುನಹ ಹಿಂದೆ ಹೋಗಲು ಬಯಸುವುದಿಲ್ಲ ಆದರೆ ಈ ಸ್ಥಿತಿಯಲ್ಲಿ ನಾವು ಮತ್ತೆ ಹಿಂದಿನ ದಿನಗಳನ್ನು ಕಾಣುತ್ತಿದ್ದೇವೆ ಅಂದರೆ ಆ ಸಮಯದಲ್ಲಿ ನಮ್ಮ ನೆರ ರಾಷ್ಟ್ರವು ಹೆಚ್ಚಿನ ವೇಗದ ಯುದ್ಧವಿಮಾನವನ್ನು ಹೊಂದಿರುತ್ತಿತ್ತು ನಮ್ಮ ಸೈನಿಕರಿಗೆ ಸಲ್ಯೂಟ್ ಮಾಡುತ್ತಿತ್ತು ಆದ್ದರಿಂದ ಇವೆಲ್ಲವೂ ನಮಗೆ ಒಳ್ಳೆಯ ಅನಿಸಿಕೆ ನೀಡುತ್ತಿತ್ತು ಆದ್ದರಿಂದ ನಮ್ಮ ರಾಷ್ಟ್ರವನ್ನು ರಕ್ಷಿಸಲು ಪುನಹ ಹಿಂದೆ ಹೋಗಲು ನಾವು ಬಯಸುವುದಿಲ್ಲ ಈಗಿನ ಯುವಕರು ಹೀಗೆ ಇರುತ್ತಾರೆ ಈಗಿನ ಭಾರತದ ಯುವಕರು ಹೀಗಾಗಿ ಸಾಮಾನ್ಯವಾಗಿ ಅವರು ಪ್ರಶ್ನೆಯನ್ನು ಕೇಳುತ್ತಾರೆ ನೀವು ಮಾತನಾಡುತ್ತಿರುವುದು ಸ್ವೀಪ್ ಬ್ಯಾಕ್ ಮಾಡುವುದರ ಬಗ್ಗೆ ಸ್ವೀಪ್ ಫಾರ್ವರ್ಡ್ ಮುಂದೆ ಎಂದರೇನು ಇದು ಸ್ವೀಪ್ ಬ್ಯಾಕ್ ಆದರೆ ಇದು ಆದರೆ ಏರ್ ಫಾಯ್ಲ್ ಪರಸ್ಪರ ದೂರದಲ್ಲಿವೆ ಎಂದುಕೊಂಡರೆ ಸ್ವೀಪ್ ಫಾರ್ವರ್ಡ್ ಈ ರೀತಿಯಾಗಿರುತ್ತದೆ ಹೀಗಾಗಿ ಹಿಂದೆ ಮಾಡುವುದರ ಬಗ್ಗೆ ಮಾತನಾಡುವುದಕ್ಕಿಂತ ಈ ರೀತಿ ಮುಂದೆ ಮಾಡುವುದರ ಬಗ್ಗೆ ನೀವು ಮಾತನಾಡಬಹುದು ಏಕೆಂದರೆ 𝑀𝑐𝑜𝑠𝛬 ಮೌಲ್ಯದ ತಕ್ಕಂತೆ ಇದು ಇಲ್ಲಿಯೂ ಕೂಡ ಸರಿಯಾಗಿರುತ್ತದೆ ಲಂಬವಾದ ಭಾಗವು ಕಡಿಮೆಯಾಗಿರುತ್ತದೆ ಇದರ ಪ್ರಯೋಜನವೇನೆಂದರೆ ಸ್ವೀಪ್ ಬ್ಯಾಕ್ ಇರುವುದರಿಂದ ಹರಿತವು ರೆಕ್ಕೆಯ ತುದಿಯಲ್ಲಿ ಹೋಗುತ್ತದೆ ಹೀಗಾಗಿ ತುದಿಯ ಜಾಗದಲ್ಲಿ ಬೌಂಡರಿ ಲೇಯರ್ ಬೆಳೆಯುತ್ತದೆ ಹೀಗಾಗಿ ರೆಕ್ಕೆಯ ತುದಿಯಲ್ಲಿ ಸ್ಟಾಲ್ಗೆ ಒಳಪಟ್ಟಿರುತ್ತದೆ ಇದು ಒಂದು ಅಂಶವಾಗಿರುತ್ತದೆ ತುದಿಯಲ್ಲಿ ಬೌಂಡರಿ ಲೇಯರ್ ಬೆಳೆಯುತ್ತದೆ ಇದರಿಂದ ಹಾಗಾದರೆ ಸ್ವೀಪ್ ಬ್ಯಾಕ್ ಮಾಡುವುದರಿಂದ ಅದು ತುದಿಯಲ್ಲಿ ಸ್ಟಾಲ್ ಮೂಡಿಸುತ್ತದೆ ಆದರೆ ಸ್ವೀಪ್ ಫಾರ್ವರ್ಡ್ ಮಾಡಿದಾಗ ಹರಿತವು ರೆಕ್ಕೆಯ ರೂಟ್ ಭಾಗದಲ್ಲಿ ಬರುತ್ತದೆ ಇದರಿಂದ ರೆಕ್ಕೆಯು ತುದಿಯಲ್ಲಿ ಆಗುವುದಕ್ಕಿಂತ ಬೇಗ ಸ್ಟಾಲ್ ಆಗುತ್ತದೆ ರೆಕ್ಕೆಯ ರೂಟ್ ಭಾಗದಲ್ಲಿ ಸ್ಟಾಲ್ ಆಗುವುದನ್ನು ಪೈಲೆಟ್ ಇಷ್ಟಪಡುತ್ತಾನೆ ಏಕೆಂದರೆ ಅದು ಅವನಿಗೆ ಸ್ಟಾಲ್ ಸ್ಥಿತಿಯಲ್ಲಿ ಹೋಗುತ್ತಿದೆ ಎಂದು ಮುಂಚಿತವಾಗಿ ತಿಳಿಸುತ್ತದೆ ಇದು ಒಂದೇ ಸ್ವೀಪ್ ಫಾರ್ವರ್ಡ್ ಇರುವಂತಹ ರೇಖೆಯಲ್ಲಿನ ವ್ಯತ್ಯಾಸವಾಗಿದೆ ಏಕೆಂದರೆ ಬೇರೆ ಅಂಶಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವೂ ಇರುವುದಿಲ್ಲ ಹಿಂದಿನ ಚರ್ಚೆಗಳಲ್ಲಿ ಸ್ವೀಪ್ ಫಾರ್ವರ್ಡ್ ಇರುವುದರಿಂದ ಸಮಸ್ಯೆಯು ಸೃಷ್ಟಿಸುತ್ತದೆ ಎಂದು ತಿಳಿದುಕೊಂಡಿದ್ದರು ಅದನ್ನು ಅವರು ಎರೋ ಇಲಾಸ್ಟಿಕ್ ಡೈವರ್ ಜೆಂಟ್ ಎಂದು ಕರೆದರು ಇದನ್ನು ನಾನು ವಿವರದಲ್ಲಿ ಹೇಳುವುದಿಲ್ಲ ಆದರೆ ಸಾಧಾರಣ ಭಾಷೆಯಲ್ಲಿ ಅದರ ಅರ್ಥವನ್ನು ತಿಳಿಸುತ್ತೇನೆ ಈಗ ಏನಾದರೂ ಮುಂದೆ ಇದ್ದರೆ ಅಂದರೆ ಸ್ವೀಪ್ ಬ್ಯಾಕ್ ಆಗಿದ್ದರೆ ಮತ್ತು ಇಲಾಸ್ಟಿಕ್ ರೇಖೆ ಅಂದರೆ ಆ ರೇಖೆಯ ಮುಖಾಂತರ ಬಲವನ್ನು ಹಾಕಿದಾಗ ಅದು ಕೇವಲ ಬಾಗಬೇಕು ತಿರುಗಬಾರದು ಅಂತಹ ರೇಖೆಯ ಲೋಕಸ್ ಸ್ಥಾನವನ್ನು ಇಲಾಸ್ಟಿಕ್ ರೇಖೆ ಎನ್ನುತ್ತಾರೆ ನೀವು ರೆಕ್ಕೆಯನ್ನು ಮುಂದೆ ಮಾಡಿದ ಹಾಗೆರೆಕ್ಕೆಯು ನಿರಂತರವಾಗಿ ಅದರ ವರ್ತನೆಯನ್ನು ತಿರುಗುವ ಮೂಲಕ ಬದಲಾಯಿಸುತ್ತಾ ಹೋಗುವಂತಹ ಸಂಭಾವನೆಗಳು ಇವೆ ರೆಕ್ಕೆಯ ನೋಸ್ನ್ನು ಮೇಲಕ್ಕೆ ತಿರುಗಿಸುವುದು ನೋಸ್ ಮೇಲೆ ಮಾಡುವುದು ಅಂದರೆ ರೆಕ್ಕೆಯ ಆಂಗಲ್ ಆಫ್ ಅಟ್ಯಾಕ್ ಹೆಚ್ಚಿಸುವುದು ಹೀಗಾಗಿ ಸ್ಟಾಲ್ ಮತ್ತು ಇನ್ನಿತರೆ ಆಗುತ್ತದೆ ಹಾಗೂ ಸ್ವೀಪ್ ಬ್ಯಾಕ್ ಇರುವಂತಹ ರೆಕ್ಕೆಗಿಂತ ಕನಿಷ್ಠವಾಗಿ ವರ್ತಿಸಬಹುದು ಅಲ್ಲಿ ನಿಗದಿತವಾದಂತಹ ವಸ್ತುಗಳು ಹಾಗೂ ಅವುಗಳ ಮಿತಿಗಳು ಇರುತ್ತವೆ ಆದರೆ ಇವೆಲ್ಲವೂ ಪ್ರಮುಖವಾದಂತಹ ಅಂಶಗಳು ಅಲ್ಲ ಆದರೆ ಪುರಾತನ ಕಾಲದಿಂದ ಜನರು ಸ್ವೀಪ್ ಬ್ಯಾಕ್ ಇರುವುದನ್ನು ಬಳಸಿದ್ದಾರೆ ಇಂತಹ ವಿನ್ಯಾಸವನ್ನು ಹೊಂದಿರುವಂತಹ ಮಾನವನಿಲ್ಲದ ಹಾರುವ ವಾಹನಗಳಲ್ಲಿ ನೀವು ಗಮನಿಸಬಹುದು ಮತ್ತು ಒಂದು ರೆಕ್ಕೆಯು ಸ್ವೀಪ್ ಬ್ಯಾಕ್ ಮತ್ತು ಇನ್ನೊಂದು ರೆಕ್ಕೆಯು ಸ್ವೀಪ್ ಫಾರ್ವರ್ಡ್ ಇರುವ ರೀತಿ ಅಥವಾ ಎರಡು ರೆಕ್ಕೆಯು ಸ್ವೀಪ್ ಬ್ಯಾಕ್ ಇರುವ ಹಾಗೆ ನೋಡಬಹುದು ಈ ರೆಕ್ಕೆಯು ಸ್ವೀಪ್ ಬ್ಯಾಕ್ ಮತ್ತು ಈ ರೆಕ್ಕೆಯು ಸ್ವೀಪ್ ಫಾರ್ವರ್ಡ್ ಇರುವ ರೀತಿ ನೀವು ಗಮನಿಸಬಹುದು ಹಾಗೂ ಸಾಧ್ಯವಾಗಿದೆ ನೀವು ಇಲ್ಲಿ ಬಹಳಷ್ಟು ವ್ಯತ್ಯಾಸವನ್ನು ಗಮನಿಸದೆ ಇರಬಹುದು ನಾವು ಮಾತನಾಡುತ್ತಿರುವುದು ವಿಮಾನದ ಬಗ್ಗೆ ಕೇವಲ ರೆಕ್ಕೆ ಮಾತ್ರ ಅಲ್ಲ ದಯವಿಟ್ಟು ನೆನಪಿನಲ್ಲಿಟ್ಟುಕೊಳ್ಳಿ ಪೈಲೆಟ್ ನಿರ್ವಹಣೆ ದೃಶ್ಯತೆ ಇವೆಲ್ಲವುಗಳನ್ನು ಒಳಗೊಂಡಿರುವಂತಹ ಸಂರಚನೆಯನ್ನುಹೊಂದಿರಬೇಕು ಹೇಗೆ ಸ್ವೀಪ್ ಬ್ಯಾಕ್ ಒಂದು ಪ್ರಯೋಜನವಾಗಿದೆ ಎಂದು ನೀವು ಗಮನಿಸಬಹುದು ನೀವು ಒಂದು ರೆಕ್ಕೆಯನ್ನು ಸೃಷ್ಟಿಸುವ ಪ್ರಸಂಗವನ್ನು ಆಲೋಚನೆ ಮಾಡಿದರೆ ನಾನು ಒಂದು ಲಂಬವಾದ ಬಾಲವನ್ನು ಇಲ್ಲಿ ಸೇರಿಸುತ್ತೇನೆ ಇದು ರೆಕ್ಕೆ ಆಗಿರುತ್ತದೆ ಹಾಗೂ ಲಂಬವಾದ ಬಾಲ ಇಲ್ಲಿರುತ್ತದೆ ಹೀಗಾಗಿ ನಿಮಗೆ ನಿಜವಾಗಿಯೂ ಈ ಲಂಬವಾದ ಬಾಲ ಪರಿಣಾಮಕಾರಿಯಾಗಬೇಕಾದರೆ ನೀವು ರೆಕ್ಕೆಯನ್ನು ಸ್ವೀಪ್ ಮಾಡಬೇಕಾಗುತ್ತದೆ ಹೀಗಾಗಿ ನೀವು ಲಂಬವಾದ ಬಾಲವನ್ನು ಸ್ವೀಪ್ ಬ್ಯಾಕ್ ಮಾಡಿದರೆ ಅದು ಪರಿಣಾಮಕಾರಿ ಆಗುತ್ತದೆ ಯಾವ ಲಂಬವಾದ ಬಾಲ ನೀವು ರೆಕ್ಕೆಯನ್ನು ಬಳಸುವುದಾದರೆ ಅಲ್ಲಿ ಲಂಬವಾದ ಬಾಲ ಇರುತ್ತದೆ ಅವುಗಳನ್ನು ವಿವಿಧ ರೀತಿಯ ಸಂಯೋಜನೆಗಳಿಂದ ಬಳಸಬಹುದು ಈ ರೀತಿಯ ವಿಮಾನವು ಆದಲ್ಲಿ ತಳ್ಳುವಂತಹ ಇಂಜಿನ್ ಇಲ್ಲಿ ಬಳಸುತ್ತೇವೆ ಈ ರೀತಿಯ ಇಂಜಿನ್ ಬಳಸುವುದಾದರೆ C G ಹಿಂದೆ ಬರುತ್ತದೆ G ಹಿಂದೆ ಬಂದಾಗ ನಾವು ಬಾಲವು ಭಾರವಾಗಿದೆ ಎನ್ನುತ್ತೇವೆ ಹಾಗೂ ಅದನ್ನು ಸ್ಥಿರವಾಗಿ ಇಡುತ್ತೇವೆ ನಮಗೆ ರೆಕ್ಕೆಯ ಏರೋಡೈನಮಿಕ್ ಕೇಂದ್ರವು ಹಿಂದೆ ಇರಲು ಇಚ್ಚಿಸುತ್ತೇವೆ ಹಾಗೂ ಅದು ರೆಕ್ಕೆಯನ್ನು ಸ್ವೀಪ್ ಮಾಡುವುದರ ಮುಖಾಂತರ ಸಿಗುತ್ತದೆ ಹೀಗಾಗಿ ವೇಗ ಇಲ್ಲಿ ಒಂದು ಪ್ರಮುಖವಾದ ಅಂಶ ಆಗಿರುವುದಿಲ್ಲ ಏರೋಡೈನಮಿಕ್ ಕೇಂದ್ರವನ್ನು ಹಿಂದೆ ಇಟ್ಟುಕೊಳ್ಳುವುದು ಒಂದು ಪ್ರಮುಖವಾದ ಅಂಶವಾಗಿರುತ್ತದೆ ಏಕೆಂದರೆ ಬಾಲವು ಭಾರವಾಗಿರುತ್ತದೆ ಇತ್ತೀಚಿನ ದಿನಗಳ ವಿಮಾನಗಳನ್ನು ತಯಾರಿಸುವಂತಹ ಸನ್ನಿವೇಶಗಳು ಬದಲಾಗಿವೆ ಏಕೆಂದರೆ ಈಗ ಗಮನವೂ ಅಸ್ಥಿರ ಸ್ಥಿತಿಯ ಮೇಲೆ ಆಗಿರುತ್ತದೆ ಅಸ್ಥಿರವಾದ ಸ್ಥಿತಿ ಅಂದರೆ ನಿಯಂತ್ರಣವಿಲ್ಲದ ಸ್ಥಿತಿಯು ಅಲ್ಲ ವಿಮಾನವನ್ನು ಅಸ್ಥಿರ ಸ್ಥಿತಿಯಲ್ಲಿ ಇಟ್ಟುಕೊಂಡು ನಿಯಂತ್ರಿಸುವುದು ಸಾಧ್ಯವಾಗಿದೆ ಇದರಿಂದ ನಮಗೆ ಒಂದು ಒಳ್ಳೆಯ ಗುರಿಯು ಸಿಗುತ್ತದೆ ಹೀಗಾಗಿ ನಾವು ಚರ್ಚಿಸುತ್ತಿರುವ ಎಲ್ಲಾ ಪರಿಕಲ್ಪನೆಗಳು ನಿಜವಾಗಿರುತ್ತದೆ ಆದರೆ ಅವುಗಳನ್ನು ವಿವಿಧ ಅವಶ್ಯಕತೆಯತಕ್ಕಂತೆ ಮತ್ತು ಬೇರೆ ಅಪೇಕ್ಷೆಯಿಂದ ಸಂಯೋಜಿಸಿದಾಗ ಒಂದು ಕ್ಷಣದಲ್ಲಿ ಈ ಪರಿಕಲ್ಪನೆಯು ಸರಿಯಾಗಿದೆ ಈ ಒಂದು ಸ್ಥಿತಿಯಲ್ಲಿ ಸರಿಯಾಗಿದೆ ಎಂದು ಅನಿಸುತ್ತದೆ ಇವೆಲ್ಲ ಸಂಯೋಜನೆಗಳು ಚೆನ್ನಾಗಿರುತ್ತದೆ ಅಂದುಕೊಳ್ಳುವುದು ಸಾಮಾನ್ಯವಾದಂತಹ ವ್ಯಾಖೆಗಳು ಆಗಿರುವುದಿಲ್ಲ ನಾನು ಚರ್ಚಿಸುತ್ತಿರುವ ಇನ್ನೊಂದು ಪ್ರಶ್ನೆ ಎಂದರೆ ಸಾಮಾನ್ಯವಾಗಿ ಅಸ್ಪೆಕ್ಟ್ ರೇಶಿಯೋ ಹೆಚ್ಚಿಸುವುದು ನಮಗೆ ಇಷ್ಟವಾಗಿರುತ್ತದೆ ಆದರೆ ಅದು ಸಂರಚನೆಯ ಗುಂಪಿಗೆ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ರೆಕ್ಕೆಯು ಚೆನ್ನಾಗಿ ಕಾಣಲು ಅಥವಾ ರೆಕ್ಕೆಯನ್ನು ಸ್ವೀಪ್ ಬ್ಯಾಕ್ ಮಾಡುತ್ತೇನೆ ಇದರಿಂದ ಆಗುವಂತಹ ಪರಿಣಾಮವನ್ನು ಹೇಳುವುದಾದರೆ 1 ಅಧಿಕ 1 ಯಾವಾಗಲೂ ಆಯಾಮದ ದೃಷ್ಟಿಯಿಂದ 2 ಆಗಿರುತ್ತದೆ ಏಕೆಂದರೆ ಅಸ್ಪೆಕ್ಟ್ ರೇಶಿಯೋ ಹೆಚ್ಚಿಸುವುದು ನಮಗೆ ಇಷ್ಟವಾಗಿರುತ್ತದೆ ಅಲ್ಲಿ ಸ್ವೀಪ್ ಬ್ಯಾಕ್ ಇದ್ದರೆ ಏನಾಗುತ್ತದೆ ನಿಮಗೆ ತಿಳಿದಿರುವ ಹಾಗೆ ಹರಿತವು ರೆಕ್ಕೆಯ ತುದಿಯಲ್ಲಿ ಸಾಗುತ್ತದೆ ಇದರಿಂದ ತುದಿಯು ಸ್ಟಾಲ್ ಆಗುತ್ತದೆ ಹೆಚ್ಚಿನ ಅಸ್ಪೆಕ್ಟ್ ರೇಶಿಯೋ ದಿಂದ ಆಲ್ಫಾ ಸ್ಟಾಲ್ ಕಡಿಮೆಯಾಗುತ್ತದೆ ಹೀಗಾಗಿ ಸ್ವೀಪ್ ಬ್ಯಾಕ್ ಮತ್ತು ಹೆಚ್ಚಿನ ಅಸ್ಪೆಕ್ಟ್ ರೇಶಿಯೋ ಸಂಯೋಜನೆ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ನಿಮಗೆ ಸ್ವೀಪ್ ಬ್ಯಾಕ್ ತಿಳಿದಿದೆ ಹರಿತವು ರೆಕ್ಕೆಯ ತುದಿಯಲ್ಲಿ ಸಾಗುತ್ತದೆ ಹೆಚ್ಚಿನ ಅಸ್ಪೆಕ್ಟ್ ರೇಶಿಯೋ ದಿಂದ 𝛼stall ಕಡಿಮೆಯಾಗುತ್ತದೆ ಹೀಗಾಗಿ ಇದು ತುದಿಯಲ್ಲಿ ಆಗುವಂತಹ ಸ್ಟಾಲ್ ಹೆಚ್ಚಿಗೆ ಆಗುತ್ತದೆ ಆದರೆ ಮನುಷ್ಯನಾಗಿ ನಿಮಗೆ ಸ್ವೀಪ್ ಬ್ಯಾಕ್ ಮತ್ತು ಹೆಚ್ಚಿನ ಅಸ್ಪೆಕ್ಟ್ ರೇಶಿಯೋ ಸಂಯೋಜನೆ ಬೇಕಾದರೆ ರೆಕ್ಕೆಯ ತುದಿಯಲ್ಲಿ ಸ್ವಲ್ಪ ಪ್ರಮಾಣದ ತಿರುವು ನೀಡಿದರೆ ಅದು ತುಂಬಾ ಚೆನ್ನಾಗಿರುತ್ತದೆ ರೆಕ್ಕೆಯ ತುದಿಯಲ್ಲಿ ತಿರುವು ಕೇವಲ ತುದಿಯಲ್ಲಿ ಸ್ಟಾಲ್ ಆಗುವುದಾದರೆ ಮಾಡಬಹುದು ಇದರಿಂದ ಆ ಭಾಗದಲ್ಲಿ ಒಟ್ಟು ಆಂಗಲ್ ಆಫ್ ಅಟ್ಯಾಕ್ ಮೌಲ್ಯವು ರೆಕ್ಕೆಗೆ ಋಣಾತ್ಮಕ ತಿರುವು ಆಗಿರುವುದರಿಂದ ಕಡಿಮೆಯಾಗಿರುತ್ತದೆ ಮತ್ತು ಇದನ್ನು ವಿನ್ಯಾಸಕಾರರು ವಾಷ್ ಔಟ್ ಎನ್ನುತ್ತಾರೆ ನೀವು ಸ್ಥಾನಿಕ ಆಂಗಲ್ ಆಫ್ ಅಟ್ಯಾಕ್ ಹೆಚ್ಚಿಸುವುದು ಆದರೆ ಅದನ್ನು ವಾಷ್ ಇನ್ ಎನ್ನುತ್ತಾರೆ ಈಗಾಗಲೇ ನಾನು ತಿರುವು ಪದವನ್ನು ಉಪಯೋಗಿಸಿದ್ದೇನೆ ಅದರ ಬಗ್ಗೆ ಮಾತನಾಡುವುದಾದರೆ ನಾವು ಮೊದಲು ರೆಕ್ಕೆಯ ಮೇಲಿನ ಲಿಫ್ಟ್ ವಿಸ್ತರಣೆಯನ್ನು ಗಮನಿಸಬೇಕಾಗುತ್ತದೆ ಹೀಗಾಗಿ ನಾವು ಮೊದಲು ಲಿಫ್ಟ್ ವಿಸ್ತರಣೆಯನ್ನು ಗಮನಿಸೋಣ ಹಾಗೂ ಅದಕ್ಕೆ ಸಂಬಂಧಪಟ್ಟ ಟೆಪರ್ ಅನುಪಾತ ಚರ್ಚಿಸಬೇಕು ಹಾಗೂ ಟೆಪರ್ ಅನುಪಾತ ಎಂದರೆ ತುದಿಯ ಕಾರ್ಡ್ ಮತ್ತು ಬುಡದ ಕಾರ್ಡ್ ಅನುಪಾತ ಆಗಿರುತ್ತದೆ ಅಂದರೆ ಟೆಪರ್ ಅನುಪಾತವು CtCr ಆಗಿರುತ್ತದೆ ಸಾಮಾನ್ಯವಾಗಿ ರೆಕ್ಕೆಯು ಅಂಡಾಕಾರದಲ್ಲಿ ಲಿಫ್ಟ್ ವಿಸ್ತರಣೆಯನ್ನು ಹೊಂದಿದ್ದರೆ ಮತ್ತು ಕಡಿಮೆ ವೇಗದಲ್ಲಿ ಹೊಂದಿದ್ದರೆ ಇಂಡಿಯೂಸ್ ಡ್ರ್ಯಾಗ್ ಕನಿಷ್ಠವಾಗಿರುತ್ತದೆ ಇದು ನಮಗೆ ಏರೋಪ್ಲೇನ್ ಪರ್ಫಾರ್ಮೆನ್ಸ್ ವಿಷಯದಿಂದ ತಿರುವು ಇಲ್ಲದ ಸ್ವೀಪ್ಇಲ್ಲದ ರೆಕ್ಕೆಗೆ ತಿಳಿದಿದೆ ಈ ವ್ಯಾಖ್ಯೆಯು ಕಡಿಮೆ ವೇಗಕ್ಕೆ ಮಾತ್ರ ಸರಿಯಾಗಿರುತ್ತದೆ ಹೀಗಾಗಿ ತಿರುವು ಇಲ್ಲದ ಸ್ವೀಪ್ಇಲ್ಲದ ರೆಕ್ಕೆ ಪ್ರಮುಖವಾಗಿರುತ್ತದೆ ಸಾಮಾನ್ಯವಾಗಿ ರೆಕ್ಕೆಯ ಆಕಾರವು ಅಂಡಾಕಾರದಲ್ಲಿ ಇರುತ್ತದೆ ಅದನ್ನು ಇಲ್ಲಿ ಬರೆಯುತ್ತೇನೆ ಮತ್ತು ಲಿಫ್ಟ್ ವಿಸ್ತರಣೆಯು ಈ ರೀತಿ ಇರುತ್ತದೆ ನೀವು ಯಾವುದೇ ಪುಸ್ತಕವನ್ನು ನೋಡಬಹುದು ಇವೆಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತದೆ ಇವೆಲ್ಲವೂ ಕೇವಲ ಪುನರಾವರ್ತನೆ ಆಗಿದೆ ಇದು ಸಾಮಾನ್ಯವಾಗಿ ಅಂಡಾಕಾರದ ರೆಕ್ಕೆಯು ಆಗಿದ್ದು ಇದನ್ನು ಸುಲಭವಾಗಿ ತಯಾರಿಸಲು ಸಾಧ್ಯವಾಗುವುದಿಲ್ಲ ಇದು ಕೇವಲ ಒಂದು ಸಂಖ್ಯೆ ಆಗಿರುತ್ತದೆ ಈಗ ನನಗೆ ನಿಗದಿತ ಅಸ್ಪೆಕ್ಟ್ ರೇಶಿಯೋ ಇರುವಂತಹ ಆಯತಾಕಾರದ ರೆಕ್ಕೆಯು ಇದ್ದರೆ ಅದೇ ಪ್ರಮಾಣದ ಅಸ್ಪೆಕ್ಟ್ ರೇಶಿಯೋ ಇರುವಂತಹ ಅಂಡಾಕಾರದ ರೆಕ್ಕೆಯು ಇದ್ದರೆ ಸರಿಸುಮಾರು ಶೇಕಡ 7 ರಷ್ಟು ಇಂಡಿಯೂಸ್ ಡ್ರ್ಯಾಗ್ ಚೆನ್ನಾಗಿರುತ್ತದೆ ಅಂದರೆ ಆಯತಾಕಾರದ ರೇಖೆಗಿಂತ ಅಂಡಾಕಾರದ ರೆಕ್ಕೆಯಲ್ಲಿ 7ರಿಂದ 8 ಪ್ರತಿಶತ ಇಂಡಿಯೂಸ್ ಡ್ರ್ಯಾಗ್ ಕಡಿಮೆಯಾಗಿರುತ್ತದೆ ಆದರೆ ಅಂಡಾಕಾರದ ರೆಕ್ಕೆಯನ್ನು ನಿರ್ಮಿಸುವುದು ಅಷ್ಟು ಸರಳವಾಗಿರುವುದಿಲ್ಲ ಹಾಗೂ ನೀವು ಮೊದಲನೇ ವಿಶ್ವಯುದ್ಧವನ್ನು ಗಮನಿಸಿದರೆನೌಕಾಪಡೆಯ ಅದ್ಭುತವಾದಂತಹ ಸ್ಪೀಟ್ ಫೈಯರ್ ಹೆಚ್ಚುಹೆಚ್ಚಾಗಿ ಅಂಡಾಕಾರದ ಚಕ್ಕೆಯನ್ನು ಉಪಯೋಗಿಸಿದೆ ನಾವು ಇವೆಲ್ಲ ಚರ್ಚಿಸುತ್ತಿರುವುದು ಅರ್ಥಮಾಡಿಕೊಳ್ಳುವುದು ಸಂಪೂರ್ಣವಾಗಿ ಏನು ತಿಳಿಸುತ್ತಿದೆ ಅಂದರೆ ನಾವು ಶಪಥ ಮಾಡಿರುವ ಹಾಗೆ ನಮ್ಮ ಜ್ಞಾನವನ್ನು ವಿನಾಶಕ್ಕೆ ಉಪಯೋಗಿಸುವುದಿಲ್ಲ ಇಂತಹ ಒಂದು ಗುಣವನ್ನು ಪ್ರತಿಯೊಬ್ಬ ವಿನ್ಯಾಸಕಾರ ಹೊಂದಿರಬೇಕು ಇದರ ಅರ್ಥ ಅಂದರೆ ನಿಮಗೆ ಕಷ್ಟ ನೀಡಿದಾಗ ನೀವು ಕೇವಲ ಅದನ್ನು ಪರಿಹರಿಸಬೇಕು ಎಂದು ಅಲ್ಲ ಸಾಮಾನ್ಯವಾಗಿ ನಮಗೆ ತಿಳಿದಿರುವ ಹಾಗೆ ಆಯತಾಕಾರದ ರೆಕ್ಕೆಯನ್ನು ಬಳಸಿದರೆ ಮತ್ತು ಟೆಪರ್ ಅನುಪಾತ 0 4 0 5 ಆದರೆ ನಿಮಗೆ ಅಂಡಾಕಾರದ ರೇಖೆಯು ನೀಡುವಂತಹ ಪ್ರಯೋಜನಗಳನ್ನು ಇದು ಲಿಫ್ಟ್ ವಿಸ್ತರಣೆಯ ಮೂಲಕ ನೀಡುತ್ತದೆ ಈಗಾಗಲೇ ನಾವು ತಿರುವು ಬಗ್ಗೆ ಮಾತನಾಡುತ್ತಿದ್ದೇವೆ ಇದನ್ನು ನಾವು ಏರೋಡೈನಮಿಕ್ ರೂಪದಲ್ಲಿ ಹೇಗೆ ಬಳಸಬಹುದು ಮೂಲಭೂತವಾಗಿ ನಮಗೆ ಏನು ತಿಳಿದಿದೆ ಅಂದರೆ ನಮ್ಮ ರೆಕ್ಕೆ ಸ್ಥಿರವಾದ ಕಾರ್ಡ್ ಹೊಂದಿದ್ದರೆ ಹಾಗೂ ರೆಕ್ಕೆ ಟೆಪರ್ ಕಾರ್ಡ್ ಹೊಂದಿದ್ದರೆ ಏನಾಗುತ್ತದೆ ಸ್ಥಿರವಾದ ಕಾರ್ಡ್ ಹೊಂದಿದ್ದರೆ ಅನಾವಶ್ಯಕವಾಗಿ ನಾನು ಹೆಚ್ಚಿನ ಪ್ರಮಾಣದ ಲಿಫ್ಟ್ ರೆಕ್ಕೆಯ ತುದಿಯಲ್ಲಿ ಹೊಂದುತ್ತೇನೆ ಹೆಚ್ಚಿನ ಪ್ರಮಾಣದ ಲಿಫ್ಟ್ ರೆಕ್ಕೆಯ ತುದಿಯಲ್ಲಿ ಇದ್ದರೆ ಇದರಿಂದ ಹೆಚ್ಚು ಸುಳಿಗಳು ಸೃಷ್ಟಿಸುತ್ತವೆ ಹಾಗೂ ಸಂರಚನೆಯ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದ ಬಾಗುವಂತಹ ಮೊಮೆಂಟ್ ಇರುತ್ತದೆ ಆದರೆ ನಾವು ಚರ್ಚಿಸುತ್ತಿರುವುದು ಅಂಡಾಕಾರದ ಹಂಚಿಕೆಯ ಬಗ್ಗೆ ಸ್ಥಿರವಾದ ಕಾರ್ಡ್ ಇದ್ದರೆ ತುದಿಯನ್ನು ಅನಾವಶ್ಯಕವಾಗಿ ಹೊರೆ ಮಾಡುತ್ತೇವೆ ಆದರೆ ಇಲ್ಲಿ ನಾವು ಹೊರೆಯನ್ನು ಟೆಪರ್ ಮಾಡುವುದರ ಮೂಲಕ ಕಡಿಮೆ ಮಾಡುತ್ತೇವೆ ಸಾಮಾನ್ಯವಾಗಿ ನಾವು ಇಲ್ಲಿ ಕಾರ್ಡ್ ಕಡಿಮೆ ಮಾಡುತ್ತೇವೆ ಇದರಿಂದ ಹೊರೆ ಹಾಗೂ ಲಿಫ್ಟ್ ಕಡಿಮೆಯಾಗುತ್ತದೆ ಆಯತಾಕಾರದ ರೆಕ್ಕೆಯು ಇದ್ದು ಟೆಪರ್ ಬೇಡವಾದರೆ ಆಗ ಕೆಲವೊಂದು ಭಾಗಗಳಲ್ಲಿ ಅಂದರೆ ಇಲ್ಲಿ ಋಣಾತ್ಮಕ ತಿರುವು ಸರಿಸುಮಾರು 10 ಪ್ರತಿಶತ ನೀಡಬೇಕಾಗುತ್ತದೆ ಹೀಗಾಗಿ ಈ ಭಾಗವು ಲಿಫ್ಟ್ ಹೊಂದಿರುವುದಿಲ್ಲ ಏಕೆಂದರೆ ನೀವು ಇಂಡಿಯೂಸ್ ಡ್ರ್ಯಾಗ್ ತಪ್ಪಿಸುತ್ತಿರಾ ಏಕೆಂದರೆ ಇಂಡಿಯೂಸ್ ಡ್ರ್ಯಾಗ್ ಒತ್ತಡದ ವ್ಯತ್ಯಾಸದಿಂದ ಅಂದರೆ ರೆಕ್ಕೆಯ ಮೇಲ್ಭಾಗ ಹಾಗೂ ಕೆಳಭಾಗದ ಒತ್ತಡದ ವ್ಯತ್ಯಾಸದಿಂದ ಸೃಷ್ಟಿಯಾಗಿರುತ್ತದೆ ಹೀಗಾಗಿ ನಾನು ಅದನ್ನು ಕಡಿಮೆ ಮಾಡುತ್ತೇನೆ ಹೀಗಾಗಿ ನಾನು ಇಲ್ಲಿ ಋಣಾತ್ಮಕವಾದಂತಹ ತಿರುವು ನೀಡುತ್ತಿದ್ದೇನೆ ನಾನು ಈ ರೀತಿಯಾಗಿ ಸರಿಸುಮಾರು 10 ಪ್ರತಿಶತ ತಿರುವು ಅದರ ಆಕಾರದಲ್ಲಿ ನೀಡಿದ್ದೇನೆ ಅದೇ ಆಕಾರದ ತಿರುವು ಆಗಿರುತ್ತದೆ ಹೀಗಾಗಿ ಇದು ಏರ್ ಫಾಯ್ಲ್ ನಲ್ಲಿ ಮಾಡಿರುವಂತಹ ಬದಲಾವಣೆ ಆಗಿರುತ್ತದೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಸಾಮಾನ್ಯವಾಗಿ ರೆಕ್ಕೆಯ ರೂಟ್ ಭಾಗದಲ್ಲಿ ಅಳತೆ ಮಾಡುತ್ತಾರೆ ಅಂದರೆ ಎಷ್ಟು ಪ್ರಮಾಣದ ತಿರುವು ಮಾಡಿದ್ದೇವೆ ಎಂದು ನಾವು ರೆಕ್ಕೆಯ ರೂಟ್ ಭಾಗದಲ್ಲಿ ಅಳತೆ ಮಾಡಬಹುದು ನಾನು ಈ ರೀತಿಯಲ್ಲಿಯೂ ಕೂಡ ತಿರುವು ಮಾಡಬಹುದು ಅದನ್ನು ನಾನು ವಾಶ್ ಔಟ್ ಎನ್ನುತ್ತೇನೆ ಹಾಗೂ ಅದನ್ನು ಹೆಚ್ಚಿಸಿದಾಗ ಅದನ್ನು ವಾಶ್ ಇನ್ ಎನ್ನುತ್ತೇವೆ ಅದರ ಉದ್ದದ ತಕ್ಕಂತೆ ಅಲ್ಲಿ ತಿರುವು ನಾನು ನೀಡಬಹುದು ಅಂದರೆ ಅದರ ಉದ್ದಕ್ಕೂ ತಿರುವು ಸರಿಸಮಾನವಾಗಿ ಹೆಚ್ಚಿಸಬಹುದು ಹಾಗಾದರೆ ತಿರುವು ಉದ್ದಕ್ಕೆ ಸರಿಸಮಾನವಾಗಿ ಇರಬಹುದು ಅಂದರೆ ಸರಿಸಮಾನವಾದ ತಿರುವು ಆಗಿದ್ದರೆ ಈ ಕಪ್ಪು ಫಲಕದ ಮೇಲೆ ಅದನ್ನು ಸುಲಭವಾಗಿ ವಾಶ್ ಔಟ್ ವಾಶ್ ಇನ್ ಎನ್ನಬಹುದು ಇದನ್ನು ಹೇಗೆ ತಯಾರಿಸಿದ್ದಾರೆ ಎಂದು ನೋಡಬೇಕು ಏಕೆಂದರೆ ನಾವು ತಯಾರಿಸುವ ವ್ಯಕ್ತಿಗೆ ಎಷ್ಟು ಕಷ್ಟವನ್ನು ನೀಡುತ್ತಿದ್ದೇವೆ ಎಂದು ತಿಳಿಯುತ್ತದೆ ಪ್ರಪ್ರಥಮವಾಗಿ ನಾವು ನೀಡುತ್ತಿರುವ ತಿರುವು ತಯಾರಿಸಲು ಸಾಧ್ಯ ಇದ್ದರೆ ಅದನ್ನು ಅವರು ಅಳತೆಯನ್ನು ಮಾಡಬೇಕಾಗುತ್ತದೆ ಹೇಗೆ ಮೌಲೀಕರಣ ಮಾಡಬಹುದು ಹೀಗಾಗಿ ತುಂಬಾ ಶ್ರಮವನ್ನು ವಹಿಸಬೇಕಾಗುತ್ತದೆ ಹೀಗಾಗಿ ತಿರುವು ಆವಶ್ಯಕ ವಿದ್ದರೆ ಮಾತ್ರ ಉಪಯೋಗಿಸಬೇಕು ಕೇವಲ ವಿನ್ಯಾಸಕ್ಕೆ ಅಲ್ಲ ಸ್ಟಾಲ್ ಆಗುವುದಾದರೆ ತುದಿಯಲ್ಲಿನ ಸ್ಟಾಲ್ ತಪ್ಪಿಸ ಬೇಕಾಗುತ್ತದೆ ಅದನ್ನು ಏರೋಡೈನಮಿಕ್ ತಿರುವು ನಿವಾರಿಸುತ್ತದೆ ಏರೋಡೈನಮಿಕ್ ತಿರುವು ಬಗ್ಗೆ ನಾವು ಮಾತನಾಡಿದಾಗ ವಿನ್ಯಾಸಕಾರ ಸ್ಟಾಲ್ ಆಗುವುದರ ಮೇಲೆ ಹೆಚ್ಚಿನ ಗಮನವನ್ನು ನೀಡಿರುತ್ತಾನೆ ಅದರಿಂದ ಸ್ಟಾಲ್ ಗುಣಲಕ್ಷಣಗಳು ಚೆನ್ನಾಗಿ ರೂಪಗೊಳ್ಳುತ್ತವೆ ಅಥವಾ ಅವನು ಬುಡವನ್ನು ಮೊದಲು ಸ್ಟಾಲ್ ಮಾಡಲು ಬಯಸುತ್ತಾನೆ ಏಕೆಂದರೆ ರೂಟ್ ಭಾಗದಲ್ಲಿ ಏಲೆರೊನ್ ಮುಂತಾದವು ಇರುತ್ತವೆ ಹಾಗಾದರೆ ಅದನ್ನು ಮಾಡುವ ಒಳ್ಳೆಯ ರೀತಿ ಯಾವುದು ಅಂದರೆ ಉಪಯೋಗಿಸುವ ಏರ್ ಫಾಯ್ಲ್ ಕ್ಯಾಮ್ಬರ್ ಆಗಿರಬೇಕು ಕಡಿಮೆ ಪ್ರಮಾಣದ ಕ್ಯಾಮ್ಬರ್ ಉಪಯೋಗಿಸಬೇಕು ಹೀಗಾಗಿ ಇಲ್ಲಿ ಕ್ಯಾಮ್ಬರ್ ರೂಟ್ ಭಾಗದಲ್ಲಿ ಕಡಿಮೆಯಾಗಿದೆ ಹಾಗೂ ನಿಮಗೆ ತಿಳಿದಿರುವ ಹಾಗೆ ರೂಟ್ ಭಾಗದಲ್ಲಿ ಕ್ಯಾಮ್ಬರ್ ಹೆಚ್ಚಿಗೆ ಯಾದರೆ ಸ್ಟಾಲ್ ಕೋನವು ಕಡಿಮೆಯಾಗುತ್ತದೆ ಮತ್ತು ತುದಿಯಲ್ಲಿ ಏರ್ ಫಾಯ್ಲ್ ಕ್ಯಾಮ್ಬರ್ ಕಡಿಮೆ ಮಾಡಿರುತ್ತೇನೆ ಇದರಿಂದ ಸ್ಟಾಲ್ ಕೋನವು ಮೆಚ್ಚಿಗೆಯಾಗುತ್ತದೆ ಹೀಗಾಗಿ ಸ್ಟಾಲ್ ಕೋನ ಇಲ್ಲಿ ಕಡಿಮೆ ಇರುವುದರಿಂದ ಇದು ಮೊದಲು ಸ್ಟಾಲ್ ಆಗುತ್ತದೆ ಆದರೆ ಇಲ್ಲಿ ಇದು ಸರಿಯಾಗಿ ಕಾಣಿಸುತ್ತದೆ ವಿವಿಧ ರೀತಿಯ ಏರ್ ಫಾಯ್ಲ್ ವಿವಿಧ ರೀತಿಯ ಕ್ಯಾಮ್ಬರ್ ಬಳಸುವಾಗ ಇಲ್ಲಿ ಈ ಮೇಲ್ಮೈ ಹೇಗೆ ಸಮತಟ್ಟಾಗಿ ಇಡಬಹುದು ಇಲ್ಲಿ ತಯಾರಿಸಲು ಕಷ್ಟವಾಗುತ್ತದೆ ಕುಶಲತೆಯ ಅವಶ್ಯಕತೆ ಇದೆ ನನಗೆ ಅವಕಾಶ ನೀಡಿದರೆ ನಮ್ಮ ಪ್ರಯೋಗಾಲಯದಲ್ಲಿ ಇದನ್ನು ಹೇಗೆ ಮಾನವನಿಲ್ಲದ ಹಾರುವ ಯಂತ್ರಕ್ಕೆ ವಿನ್ಯಾಸ ಮಾಡುತ್ತೇವೆ ಎಂದು ತೋರಿಸಬಹುದು ನಾವು ವಿನ್ಯಾಸುತ್ತಿರುವುದು 40 kg ಮಾನವನಿಲ್ಲದ ಹಾರುವ ಯಂತ್ರ ಹೀಗಾಗಿ ನೀವು ನೋಡಬಹುದು ಇಂತಹ ಸನ್ನಿವೇಶ ಪುನಹ ಜರಗುತ್ತಿವೆ ನಾನು ನಿಮಗೆ ಇಂತಹ ಮಾಹಿತಿಗಳನ್ನು ಭೌತಿಕ ವಿದ್ಯಮಾನಗಳನ್ನು ನೀಡುತ್ತಿರುವುದನ್ನು ನೀವು ನೋಡಬಹುದು ಹಾಗೂ ಅದರಿಂದ ನೀವು ವಿನ್ಯಾಸಕಾರರ ದೃಷ್ಟಿಯಿಂದ ಸಂಖ್ಯೆ ನೋಡುವುದನ್ನು ಪ್ರಯತ್ನಿಸಬಹುದು ಉದಾಹರಣೆಗೆ ನನಗೆ ಸರಾಸರಿ ತಿರುವು ಮೌಲ್ಯವು ಇದರಿಂದ ಹೇಗೆ ಸಿಗುತ್ತದೆ ಎಂದು ನನಗೆ ಯಾರಾದರೂ ಹೇಳಿದರೆ ಸರಳವಾದ ಉಪಾಯವೆಂದರೆ ಇವೆಲ್ಲ ಸಂಖ್ಯೆಗಳ ಸರಾಸರಿಯನ್ನು ಪ್ರಾರಂಭಿಸಲು ತೆಗೆದುಕೊಳ್ಳಬಹುದು ಯಾವ ಅಸ್ಪೆಕ್ಟ್ ರೇಶಿಯೋ ದಲ್ಲಿ ಎಂದು ಯಾರಾದರೂ ಕೇಳಿದರೆ ನಾನು ವಿನ್ಯಾಸವನ್ನು ಪರಿಕಲ್ಪನೆ ಮಾಡಬಹುದು ಅದು ಸಾರಿಗೆ ವಿಮಾನ ಆದರೆ 8 ಎಂದು ಹೇಳಬಹುದು CLα ಎಷ್ಟು ಎಂದರೆ 5 5 ಪ್ರತಿ ರೇಡಿಯನ್ ಎಂದು ಹೇಳಬಹುದು ಆದರೆ ಎಷ್ಟು ಪ್ರಮಾಣದ ರೆಕ್ಕೆಯ ಲೋಡಿಂಗ್ ಎಂದು ಕೇಳಿದರೆ ನಾನು ತಾಳಿ ಎಂದು ಹೇಳಬಹುದು ಏಕೆಂದರೆ ಅದನ್ನು ನಾವು ನಮ್ಮ ಮುಂದಿನ ಉಪನ್ಯಾಸದಲ್ಲಿ ಕಲಿಯುತ್ತೇವೆ ಆದರೆ ನಾವು ವಿಮಾನದ ವಿನ್ಯಾಸಕ್ಕೆ ಬೇಕಾಗಿರುವಂತಹ ಅವಶ್ಯಕ ಅಂಶಗಳಾದ ತ್ರಸ್ಟ್ ಅವಶ್ಯಕತೆ ಅವಶ್ಯಕ ತ್ರಸ್ಟ್ ಲೋಡಿಂಗ್ ಅವಶ್ಯಕ ರೆಕ್ಕೆಯ ಲೋಡಿಂಗ್ ಕಂಡುಹಿಡಿಯುವುದರ ಸನಿಹ ಇದ್ದೇವೆ ಹಾಗೂ ಇಂತಹ ಅಂಶ ಅಂಶಗಳ ಚರ್ಚಿಸುತ್ತಿರುವ ನನ್ನ ಕಳಕಳಿಯ ನಿವೇದನೆ ಎಂದರೆ ದಯವಿಟ್ಟು ಏರೋಪ್ಲೇನ್ ಪರ್ಫಾರ್ಮೆನ್ಸ್ 1 ಮತ್ತು ಪರ್ಫಾರ್ಮೆನ್ಸ್ 2 ವಿಷಯವನ್ನು ಪುನರಾವರ್ತಿಸಿ ಪುಸ್ತಕಗಳನ್ನು ಓದಿ ಗೂಗಲ್ ಮಾಡಿ ಹಾಗೂ ನಿಮ್ಮ ಯಾವುದೇ ಪ್ರಶ್ನೆ ಇದ್ದರು ಇಲ್ಲಿ ಕೇಳಬಹುದು ಕೊನೆಯದಾಗಿ ನೀವು ಏನು ಅರ್ಥಮಾಡಿಕೊಳ್ಳಬೇಕು ಅಂದರೆ ನಾವು ಚರ್ಚಿಸಿರುವ ಅಂತಹ ಈ ವಿನ್ಯಾಸದ ಅಂಶಗಳು ಈ ಕಪ್ಪು ಫಲಕದ ಮೇಲೆ ತಿಳಿದುಕೊಳ್ಳಬಾರದು ಅಥವಾ ನಿಮ್ಮ ಪುಸ್ತಕಗಳಲ್ಲಿ ತಿಳಿದುಕೊಳ್ಳಬಾರದು ಅದು ನಿಮ್ಮ ಜೊತೆಗೆ ಇರಬೇಕು ಆವಾಗಲೇ ನೀವು ಒಬ್ಬ ವಿನ್ಯಾಸಗಾರ ಆಗುತ್ತೀರಾ